ಆದ್ದರಿಂದ ಈಗ ಕೆಪಾಸಿಟರ್ ವಾಸ್ತವವಾಗಿ ಆರಂಭದಲ್ಲಿ ಊಹಿಸಲ್ಪಟ್ಟಿದೆ ಕೆಲವು ವೋಲ್ಟೇಜ್ v0 ಅನ್ನು ಸಾರ್ವಕಾಲಿಕ ಚಾರ್ಜ್ ಮಾಡಲಾಗುವುದು ಮತ್ತು v0 0 ಸಹ ಆಗಿರಬಹುದು ಆದರೆ ಈ ಕೆಪಾಸಿಟರ್ ಆರಂಭದಲ್ಲಿ v0 ನಲ್ಲಿ ಚಾರ್ಜ್ ಆಗಿತ್ತು ಎಂದು ಭಾವಿಸುತ್ತೇವೆ ಆದ್ದರಿಂದ ಕೆಪಾಸಿಟರ್ನಲ್ಲಿ ಆರಂಭಿಕ ವೋಲ್ಟೇಜ್ v0 ಎಂದು ಊಹಿಸೋಣ ಏಕೆಂದರೆ ಕೆಪಾಸಿಟರ್ನ ವೋಲ್ಟೇಜ್ ತ್ವರಿತವಾಗಿ ಬದಲಾವಣೆಯನ್ನು ಅಂದರೆ ಚಾರ್ಜ್ ಮಾಡಲು ಸಾಧ್ಯವಿಲ್ಲ ಅದು v0 v0 ಸ್ವಿಚ್ ತೆರೆದಿದ್ದರೆ ಈ ಕೆಪಾಸಿಟರ್ ವೋಲ್ಟೇಜ್ v0 ನಲ್ಲಿ ಚಾರ್ಜ್ ಆಗುತ್ತದೆ ಈ ವೋಲ್ಟೇಜ್ v0 ಆಗಿದೆ ಅದನ್ನು v0 ಎಂದು ಹೇಳುತ್ತೇನೆ ಬೇಗನೆ ಸ್ವಿಚ್ ಮುಚ್ಚಿದಾಗ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಅದು ವಾಸ್ತವವಾಗಿ v0 ಆಗಿರುತ್ತದೆ ಸ್ವಿಚ್ ಬದಲಾಯಿಸುವ ಮೊದಲು ಮತ್ತು ಬದಲಾಯಿಸಿದ ನಂತರ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಆದುದರಿಂದ v0 ಇದು v0 ಆಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ ನಲ್ಲಿ v0 v0 v0 ನೀಡಲಾಗಿದೆ ಕೆಪಾಸಿಟರ್ ವೋಲ್ಟೇಜ್ ಸ್ವಿಚ್ ಮಾಡುವ ಮೊದಲು ಮತ್ತು ನಂತರತ್ವರಿತವಾಗಿ ಬದಲಾವುದಿಲ್ಲ ಇದು ಸಮೀಕರಣ 44 ಆಗಿದೆ ಇಲ್ಲಿ v0 ಸ್ವಿಚಿಂಗ್ ಮಾಡುವ ಮೊದಲು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಮತ್ತು ಸ್ವಿಚ್ ಮಾಡಿದ ನಂತರ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ v0 ಆಗಿದೆ ಈಗ KVL ಅನ್ನು ಅನ್ವಯಿಸುವಾಗ v Vs uRc dvdt0 ಇದು t 0u 1 ಗೆ ಆಗಿರುತ್ತದೆ ವಾಸ್ತವವಾಗಿ ಇದು ಸರ್ಕ್ಯೂಟ್ ಆಗಿತ್ತು ಇದು Vs u ಇದು ಇದು R ಆಗಿತ್ತು ಮತ್ತು ಈ ಭಾಗವು ಕೆಪಾಸಿಟರ್ ಈ ವೋಲ್ಟೇಜ್ v ಆಗಿತ್ತು ಆದ್ದರಿಂದ ಕರೆಂಟ್ ದಿಕ್ಕನ್ನು ಈ ರೀತಿ ತೆಗೆದುಕೊಂಡರೆ i Vsu V R ಇದು ಈ ದಿಕ್ಕಿನಲ್ಲಿ ಪ್ರದಕ್ಷಿಣಾಕಾರವಾಗಿರುತ್ತದೆ ಈಗ ಒಂದು ಯಾವುದೇ ಹಂತದಲ್ಲಿ ಕರೆಂಟ್ ತೆಗೆದುಕೊಂಡರೆ ಈ ರೀತಿ ಹೋಗುತ್ತದೆ ಮತ್ತು ಕರೆಂಟ್ ic ಈ ರೀತಿ ಹೋಗುತ್ತಿದೆ ಆದರೂ ic ವಿಷಯ ಆದ್ದರಿಂದ ಈ ಹಂತಲ್ಲಿ KCL ಅನ್ನು ಅನ್ವಯಿಸಿದರೆ ಇದರ ದಿಕ್ಕು ಬದಲಾಗುತ್ತದೆ ಆದ್ದರಿಂದ v Vs u ಆಗಿರುತ್ತದೆ ಆದ್ದರಿಂದv Vs uRc dvdt0 ಈಗ ಸ್ವಿಚ್ ಮುಚ್ಚಿದ ತಕ್ಷಣ t0 ಮತ್ತು u 1 ಆಗುತ್ತದೆ ಆದ್ದರಿಂದ ಸರಳೀಕರಿಸಿದರೆ ಇದು ನಿಜಕ್ಕೂ t0 ಮತ್ತು u1 ಗೆ dvdt vRC VsRC ಆಗಿದೆ ಈಗt 0 ಆದರೆ ಯುನಿಟ್ ಕಾರ್ಯಕ್ಕಾಗಿ ut 0 ಆಗುತ್ತದೆ t0 ಮತ್ತು u1 ಆದರೆ ಈಗ ವ್ಯುತ್ಪನ್ನದಲ್ಲಿu ಇರುವುದಿಲ್ಲ ಇಲ್ಲ t0 ಗೆ ರೇಸ್ಪೋಂಸ್ನ್ನು ಕಂಡುಹಿಡಿಯ ಬೇಕಾಗಿದೆ ಆದ್ದರಿಂದ ಈ ಸಮೀಕರಣ 45 ಆಗುತ್ತದೆ ಆದ್ದರಿಂದ ut1 ಆಗಿದೆ ಆದ್ದರಿಂದ ಇದು dv dt v RC Vs RC ಅಥವಾ dv dt v Vs Rc ಅಥವಾ dv v Vs dtRC ಇದು ಸಮೀಕರಣ 46 ಆಗಿದೆ ಈಗ ಎರಡೂ ಬದಿಯನ್ನು ಸಂಯೋಜಿಸಬೇಕು ಆದ್ದರಿಂದ ಆರಂಭದಲ್ಲಿ ಕೆಪಾಸಿಟರ್ನಾದ್ಯಂತ ಆರಂಭಿಕ ವೋಲ್ಟೇಜ್ v0 ಆಗಿತ್ತು ಮತ್ತು t ಸಮಯದಲ್ಲಿ ಅದು vt ಆದ್ದರಿಂದ v0vt dv 1 Rc0tdt ಆದುದರಿಂದ logv Vs|v0v tRC|0tಆಗುತ್ತದೆ ಆದ್ದರಿಂದ ಇದು l n tRC e tτ τ RC ಸರ್ಕ್ಯೂಟ್ನ ಸಮಯ ಸ್ಥಿರ ಇದು ಸಮೀಕರಣ 47 ಆದ್ದರಿಂದ ಅಥವಾ vt ಎಂದರೆ ಕೇವಲ ಗುಣಿಸಿ ಮತ್ತು ಸರಳೀಕರಿಸಿ ಆದ್ದರಿಂದ ಅದು v Vs e tτ ಇದು t0 ಕ್ಕೆ ಆಗಿದೆ ಏಕೆಂದರೆ v V0 ಎಂದು ಬರೆಯಬಹುದು ಆರಂಭದಲ್ಲಿ ಕೆಪಾಸಿಟರ್ ಅನ್ನು ವೋಲ್ಟೇಜ್voltage v0ನಲ್ಲಿ ಚಾರ್ಜ್ ಮಾಡಲಾಗುತ್ತಿತ್ತು ಅದು t ಗಿಂತ ಕಡಿಮೆ 0 ಅಂದರೆ ವೋಲ್ಟೇಜ್ನ ಸಂಪೂರ್ಣ ಪ್ರತಿಕ್ರಿಯೆ 0 ಕ್ಕಿಂತ ಕಡಿಮೆ t ಗೆ v V0 ಅನ್ನು ಬರೆಯಬಹುದು ಮತ್ತು v Vs e tτ ಇದು t 0 ಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಇದನ್ನು ಸಂಪೂರ್ಣ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಅಂದರೆ ಸಾಮಾನ್ಯವಾಗಿ t ಯು ∞ ಯಿಂದ ∞ 5 τ ಸಮಯದ ಸ್ಥಿರಗೆ time constant ಮೂಲತಃ ಆ ರೇಸ್ಪೋಂಸ್ಗಳು ಅಥವಾ ಡೈನಾಮಿಕ್ ಸರ್ಕ್ಯೂಟ್ ಪ್ರತಿಕ್ರಿಯೆಗಳು ಎಂದು ಹೇಳುತ್ತೇನೆ ಅದು t 5 τಗೆ ಸ್ಥಿರ ಸ್ಥಿತಿಗೆ ತಲುಪುತ್ತದೆ ಆದ್ದರಿಂದ 49 RC ಸರ್ಕ್ಯೂಟ್ನ ಒಟ್ಟು ಪ್ರತಿಕ್ರಿಯೆಯನ್ನು ಡಿಸಿ ವೋಲ್ಟೇಜ್ನ ಹಠಾತ್ ಅನ್ವಯಕ್ಕೆ ನೀಡುತ್ತದೆ ಅಂದರೆ RC ಸರ್ಕ್ಯೂಟ್ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗುತ್ತದೆ ಈಗ ಆರಂಭದಲ್ಲಿ ಚಾರ್ಜ್ ಆಗಿಲ್ಲ ಎಂದು ಊಹಿಸಿದರೆ ಇದರರ್ಥ V0 0 ಆದ್ದರಿಂದ ಈ ಅಭಿವ್ಯಕ್ತಿಯಲ್ಲಿ V0 0 ಆಗಿದ್ದರೆ ಆ ಸಂದರ್ಭದಲ್ಲಿ V 0 ಆಗಿರುತ್ತದೆ t 0 ಕ್ಕಿಂತ ಕಡಿಮೆ ಆಗಿರುತ್ತದೆ ಮತ್ತು Vs V0 0 ಅನ್ನು ಹಾಕಿದರೆ VVs1 e tτ ಆಗಿದೆ ಆದ್ದರಿಂದ ಇಲ್ಲಿ ಅದು 0 t 0 ಗೆ ಮತ್ತು ಅದು Vs 1 e ನ ಪವರ್ t t 0 ಕ್ಕಿಂತ ದೊಡ್ಡದಾದ t ಗೆ ಇದು ಸಮೀಕರಣ 50 ಆಗಿದೆ ಆದ್ದರಿಂದ ಇದರರ್ಥ ಪರ್ಯಾಯವಾಗಿ ಈ ಸಮೀಕರಣ ಇದನ್ನು ಬರೆಯಬಹುದು ಈ ಸಮೀಕರಣವು ಅದು vt Vs 1 e ನ ಪವರ್ t ಆಗಿ ut ಬರೆಯಬಹುದು ಏಕೆಂದರೆ t 0 ಕ್ಕಿಂತ ಕಡಿಮೆ ut 1 ಗಾಗಿ ಬರೆಯಲಾಗಿದೆ ಆದ್ದರಿಂದ ut 0 ಆಗಿದ್ದರೆ ಆದ್ದರಿಂದ t 0 ಕ್ಕಿಂತ ಕಡಿಮೆ ಇದ್ದಾಗ ut 0 ಆಗಿದ್ದರೆvt 0 ಆಗಿರುತ್ತದೆ ಆದ್ದರಿಂದ ಅದು 0 ಆಗಿರುತ್ತದೆ ಮತ್ತು 0 ಕ್ಕಿಂತ ದೊಡ್ಡದಾದರೆ ut 1 ಆಗಿದೆ ಆದ್ದರಿಂದ ut 1 ಆಗಿದ್ದರೆ ಅದು Vs 1 e ನ ಪವರ್ t be ಆಗಿರುತ್ತದೆ ಆದ್ದರಿಂದ ಈ ಎರಡನ್ನು ಒಟ್ಟುಗೂಡಿಸಿ vt Vs 1 e ನ ಪವರ್ tτ ಅನ್ನು ಬರೆಯಬಹುದು ಅನ್ನು ut ಗೆ ಇದು ಸಮೀಕರಣ 51 ಆಗಿದೆ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇವೆ ಆದ್ದರಿಂದ ಈ ಅಂಕಿ 51 ಈ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗದಿದ್ದಾಗ Rc ಸರ್ಕ್ಯೂಟ್ನ ಸಂಪೂರ್ಣ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಆದ್ದರಿಂದ ಕೆಪಾಸಿಟರ್ ಮೂಲಕ ಕರೆಂಟ್ವನ್ನು 50 ಸಮೀಕರಣದಿಂದ ಪಡೆಯಲಾಗುತ್ತದೆ ಅದು i t C ಅನ್ನು dvt dt ಗೆ ಹೊರತುಪಡಿಸಿ ಆದ್ದರಿಂದ 0 ಕ್ಕಿಂತ ದೊಡ್ಡದಾದ ಕರೆಗೆ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಈ ಸಮೀಕರಣದ ವ್ಯುತ್ಪನ್ನವು ಈ 1 ಕ್ಕೆ dvt dt ಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಹಾಗೆ ಮಾಡಿದಾಗ ಇಲ್ಲಿರುವ i t c dv dt 0 ಗಿಂತ ಹೆಚ್ಚಿನದಾಗಿದೆ ಅಂದರೆ c ಬಯ್ τ ಮತ್ತೆ Vs e ನ ಪವರ್ t τ ಈ ಸಮೀಕರಣದ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದು ಮೂಲತಃ c ಗೆ τ Vs e ನ ಪವರ್ tτ ಮತ್ತು τ RC ಆದ್ದರಿಂದ ಇಲ್ಲಿ τ CR ಹೇಳಿ ಆದ್ದರಿಂದ τ CR ಅನ್ನು ಹಾಕಿದರೆ C ಯಿಂದ τ C ಬಯ್ CR C C ರದ್ದಾಗುತ್ತದೆ ಅದು 1R ಆಗಿರುತ್ತದೆ ಅದಕ್ಕಾಗಿಯೇ VsR e ನ ಪವರ್ tτ ಆಗಿರುತ್ತದೆ ಸಾಮಾನ್ಯವಾಗಿ ಮತ್ತೆ ವಿದ್ಯುತ್ಗೆ t Vs R e ಇಲ್ಲಿ ಇದು 0 ut 0 ಗಿಂತ ಕಡಿಮೆ ಇರುವ ಒಂದೇ ತತ್ತ್ವಶಾಸ್ತ್ರವಾಗಿದೆ ಮತ್ತು ಸರ್ಕ್ಯೂಟ್ ತೆರೆದಿದ್ದರಿಂದ i 0 ಆಗಿದ್ದೆ ಮತ್ತು 0 ಕ್ಕಿಂತ ದೊಡ್ಡದಾದ ut 1 ಆದ್ದರಿಂದ ಮತ್ತೆ ಅದು ut ಗುಣಿಸಿದಾಗ ಆ ಸಮಯದಲ್ಲಿ t 0 ಕ್ಕಿಂತ ಕಡಿಮೆ ಸ್ವಿಚ್ ತೆರೆದಿರುತ್ತದೆ ಆದ್ದರಿಂದ ಈಗ 48 ರ ಸಮೀಕರಣವನ್ನು ಹೀಗೆ ಪುನಃ ಬರೆಯಲಾಗಿದೆ ಈ ಒಂದು vt Vs v0 Vs e ಶಕ್ತಿಗೆ t if ಆಗಿದ್ದರೆ ನಾವು ಮತ್ತೆ ಈ ಸಮೀಕರಣವನ್ನು 40 ಹೊಂದಿದ್ದೇವೆ ಅಂದರೆ vt ಅನ್ನು Vss vt ಎಂದು ಬರೆಯಬಹುದು ಅದು ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯಾಗಿದೆ ಅಸ್ಥಿರ ಪ್ರತಿಕ್ರಿಯೆ ಆದ್ದರಿಂದ ಸಂಪೂರ್ಣ ಪ್ರತಿಕ್ರಿಯೆ vt ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆ ಅಸ್ಥಿರ ಪ್ರತಿಕ್ರಿಯೆ Vss vt Vs ಎಂದು ಕರೆಯುವುದು ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆ ಮತ್ತು ಇದು ಅಸ್ಥಿರ ಪ್ರತಿಕ್ರಿಯೆ ಏಕೆಂದರೆ t ಯು ∞ ಕಡೆಗೆ ಹೋದಾಗ ಸರ್ಕ್ಯೂಟ್ ಸ್ಥಿರ ಸ್ಥಿತಿಗೆ ತಲುಪುತ್ತದೆ ಸರ್ಕ್ಯೂಟ್ನಿಂದ ಇದನ್ನು ಸಂಖ್ಯಾತ್ಮಕ ಪರಿಹರಿಸಲು ಮತ್ತೆ ಮತ್ತೆ ಬಳಸಬೇಕಾಗುತ್ತದೆ ಮತ್ತು ಈ ಸರ್ಕ್ಯೂಟ್ಗೆ ಬಂದರೆ dc ಗಾಗಿ ಈ ಸ್ವಿಚ್ ಕೆಪಾಸಿಟರ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದಾಗಈ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಎಂದು ಕರೆಯುತ್ತದೆ ಏಕೆಂದರೆ ಆ ಸಮಯದಲ್ಲಿ ut ಎಂಬುದು t 0 ಕ್ಕಿಂತ ದೊಡ್ಡದಾದ t 1 ಆಗಿರುತ್ತದೆ ಮತ್ತು ಇದಕ್ಕೆ Vs ನ ಮಾತ್ರ ಅಗತ್ಯವಿಲ್ಲ ಮತ್ತು ಕೆಪಾಸಿಟರ್ ತೆರೆದಿರುತ್ತದೆ ನಂತರ ಇದರಾದ್ಯಂತ ವೋಲ್ಟೇಜ್ ಯಾವುದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ತೆರೆದಿರುತ್ತದೆ ಆದ್ದರಿಂದ ಮೂಲತಃ v ಆ ಸ್ಥಿರ ಸ್ಥಿತಿಯ ವೋಲ್ಟೇಜ್ನಲ್ಲಿ Vss ಅನ್ನು ಸ್ಥಿರ ಸ್ಥಿತಿ ಎಂದು ಕರೆಯುತ್ತೇವೆ ವಾಸ್ತವವಾಗಿ Vs ಈ ವೋಲ್ಟೇಜ್ ಇದು ಅಂತಃಪ್ರಜ್ಞೆಯಿಂದ ಬಂದಿದೆ ಕಂಡುಹಿಡಿಯಬಹುದು ಏಕೆಂದರೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದಾಗ dc ಗೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ನಿಜವಾಗಿ v Vs ಆಗಿದೆ ಮತ್ತು ಆ ಸಮಯದಲ್ಲಿ ut 1 ಸರ್ಕ್ಯೂಟ್ ಪ್ರಾತಿನಿಧ್ಯವು ಈ ರೀತಿಯಾಗಿರುತ್ತದೆ ಆದ್ದರಿಂದ ಈ ಸಂಪೂರ್ಣ ಪ್ರತಿಕ್ರಿಯೆ ಇಲ್ಲಿಯೂ ಸಹ t ಯು ∞ ಕಡೆಗೆ ಹೋದರೆ ಅಂದರೆ ಆ ಸಮಯದಲ್ಲಿ vt V ∞ ಆಗಿರುತ್ತದೆ ಅದು ಸ್ಥಿರ ಸ್ಥಿತಿಯ ಮೌಲ್ಯವಾಗಿರುತ್ತದೆ ಅದು Vss ಈ ಮೌಲ್ಯಕ್ಕೆ Vs ಆಗುತ್ತದೆ ಆದ್ದರಿಂದ ಇದರರ್ಥ ಇದು ಸ್ಥಿರ ಸ್ಥಿತಿಯ ಬೆಲೆ Vs ಮತ್ತು ಈ ಭಾಗವು ಅಸ್ಥಿರ ಭಾಗವಾಗಿದೆ ಆದ್ದರಿಂದ ಅದಕ್ಕಾಗಿಯೇ Vss Vs ಮತ್ತು ಇದು ಅಸ್ಥಿರ ಭಾಗವಾಗಿದೆ ಈ ಸಮೀಕರಣ 55 ಇದು ಸಮೀಕರಣ 56 ಆಗಿದೆ ಆದ್ದರಿಂದ ಅಸ್ಥಿರ ಪ್ರತಿಕ್ರಿಯೆ ತಾತ್ಕಾಲಿಕ ಮತ್ತು ಅದು ಸಂಪೂರ್ಣ ಪ್ರತಿಕ್ರಿಯೆಯ ಭಾಗವಾಗಿದೆ ಅಂದರೆ t ಎಂಬುದು ∞ ಕಡೆಗೆ ಹೋದಾಗ ಈ ಭಾಗದ ಪದವು ಕಣ್ಮರೆಯಾಗುತ್ತದೆ ಆದ್ದರಿಂದ ಇದರರ್ಥ ಉಳಿದಿರುವ ಭಾಗ ಮಾತ್ರ ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಇದು t ನಲ್ಲಿ ∞ ಕಡೆಗೆ ಹೋದಾಗ ಸಂಪೂರ್ಣ ಪ್ರತಿಕ್ರಿಯೆಯ ಭಾಗವಾಗಿದೆ ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯು ಅಸ್ಥಿರ ಪ್ರತಿಕ್ರಿಯೆಯು ನಶಿಸಿದ ನಂತರ ಉಳಿದಿರುವ ಸಂಪೂರ್ಣ ಪ್ರತಿಕ್ರಿಯೆಯ ಭಾಗವಾಗಿದೆ ಆದ್ದರಿಂದಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆ ಎಂದರೆ ಪ್ರಚೋದನೆಯನ್ನು ಅನ್ವಯಿಸಿದ ನಂತರ ಸರ್ಕ್ಯೂಟ್ನ ವರ್ತನೆ ಅಂದರೆ ವೋಲ್ಟೇಜ್ ಅದನ್ನು ಸ್ವಿಚ್ ಮಾಡಲಾಗಿದೆ ಎಂದು ಭಾವಿಸೋಣ ಮತ್ತು ದೀರ್ಘಕಾಲದ ನಂತರ ಸ್ಥಿರ ಸ್ಥಿತಿ ಸಾಧಿಸುತ್ತದೆ ಆದ್ದರಿಂದ 48 ರ ಸಮೀಕರಣದ ಸಂಪೂರ್ಣ ಪ್ರತಿಕ್ರಿಯೆಯನ್ನು ಈ ರೀತಿ ಬರೆಯಬಹುದು ಈ ಪ್ರತಿಕ್ರಿಯೆಗೆ ಬಂದರೆ ಇದು ಆರಂಭಿಕ ಮೌಲ್ಯವಾಗಿದೆ ಮತ್ತು ಇದು ಮತ್ತೆ ಈ Vs ನಲ್ಲಿದೆ t ನಲ್ಲಿ ∞ at t ಗೆ ಒಲವು ∞ V ∞ Vs ಅದು ಸ್ಥಿರ ಸ್ಥಿತಿಯ ಮೌಲ್ಯವಾಗಿರುತ್ತದೆ ಮತ್ತು ಆರಂಭಿಕ ಮೌಲ್ಯ v0 ಆಗಿತ್ತು ಅದನ್ನು v0 ಮಾಡುತ್ತದೆ ಅಂದರೆ ಈ ಸಮೀಕರಣ vt ಈ ರೀತಿಯ Vs ಸ್ಥಿರ ಸ್ಥಿತಿಯ ಮೌಲ್ಯ ಎಂದು ಬರೆಯಿರಿ ಅಂದರೆ V ∞ i ಎಂಬುದು v0 V ∞ ನಂತರ ಈ ಒಂದು e ನ ಪವರ್ tτ ಅಂದರೆ vt ಎಂಬುದು V ∞ v0 v ∞ e ನ ಪವರ್ tτ ಆಗಿರುತ್ತದೆ ಇದರರ್ಥ ಆರಂಭಿಕ ಮೌಲ್ಯ ಅಂತಿಮ ಮೌಲ್ಯ ಸ್ಥಿರ ಸ್ಥಿತಿಯ ಮೌಲ್ಯಗಳು ತಿಳಿದಿದ್ದರೆ ಮತ್ತು ಸಮಯದ ಸ್ಥಿರತೆಯನ್ನು ತಿಳಿದಿದ್ದರೆ ಸುಲಭವಾಗಿ e vt ಯನ್ನು ಬರೆಯಬಹುದು ಇದು ಸಂಖ್ಯಾತ್ಮಕತೆಯನ್ನು ಪರಿಹರಿಸಲು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಇದರರ್ಥ vt v ∞ ಅನ್ನು ಬರೆಯಬಹುದು ಇದು ಅಂತಿಮ ಮೌಲ್ಯ v ∞ ಆರಂಭಿಕ ಮೌಲ್ಯ ಅದು v0 ಅಂತಿಮ ಮೌಲ್ಯ v ∞ ನ ಪವರ್ t τ ಇದು ಸಮೀಕರಣ 57 ಆದ್ದರಿಂದ ಸ್ವಿಚ್ ಮಾಡಿದ ನಂತರ t 0 ಎಂದು ಹೇಳುವ ಆರಂಭಿಕ ವೋಲ್ಟೇಜ್ v0 ಆಗಿದೆ ಮತ್ತು ಏಕೆಂದರೆ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ v0 v0 ಮತ್ತು v ∞ ಅಂತಿಮ ಅಥವಾ ಸ್ಥಿರ ಸ್ಥಿತಿಯ ಮೌಲ್ಯ ಆದ್ದರಿಂದ ಈ ಸಮೀಕರಣ vt ಯನ್ನು v ∞ v0 v ∞ ಬ್ರಾಕೆಟ್ e ನ ಪವರ್ ಗೆ tτ ಎಂದು ಬರೆಯಬಹುದು ಆದ್ದರಿಂದ t ಸಮಯದಲ್ಲಿ t t0 ನಲ್ಲಿ ಸ್ವಿಚ್ ಸ್ಥಾನವನ್ನು ಬದಲಾಯಿಸಿದರೆ ಅದು t 0 ಎಂದು ಪರಿಗಣಿಸುತ್ತಿದ್ದೇವೆ ಈಗ ಸ್ವಿಚ್ t t0 ಸಮಯದಲ್ಲಿ ಸ್ಥಾನವನ್ನು ಬದಲಾಯಿಸಿದರೆ t0 ಒಂದು ನಿಷ್ಪ್ರಯೋಜಕ 0 ಆದ್ದರಿಂದ t 0 ಬದಲಿಗೆ ಆ ಸಮೀಕರಣದ ಪ್ರತಿಕ್ರಿಯೆಯಲ್ಲಿ ಸಮಯದ ವಿಳಂಬವಿದೆ ಈ ಸಂದರ್ಭದಲ್ಲಿ ಏನಾಗಬಹುದು ಇದು v ∞ ಎಂದು ಹೇಳುವಂತೆಯೇ ಉಳಿಯುತ್ತದೆ ಈಗ ಇದನ್ನುt t0 ನಲ್ಲಿ ಬದಲಾಯಿಸಿ ಆದ್ದರಿಂದ ಆರಂಭಿಕ ಮೌಲ್ಯಗಳು v ಆಗಿರುತ್ತದೆ ಅದು vt0 v ∞ ಇರುವಂತೆಯೇ ಇರುತ್ತದೆ ನಂತರ e ನ ಪವರ್ t t0 ಅನ್ನು τ ರಿಂದ ಭಾಗಿಸುತ್ತದೆ ಆದ್ದರಿಂದ ಇದು ನಿಜವಾಗಿ t 0 ಆಗಿದ್ದರೆ ಸ್ವಿಚ್ ಅನ್ನು t 0 ನಲ್ಲಿ ಮುಚ್ಚಲಾಗಿದೆ ಆದ್ದರಿಂದ ಆದರೆ ಅದನ್ನು t t0 ಮಾಡಿದರೆ ಅದು v0 ಬದಲಿಗೆ ಇರುತ್ತದೆ ಅದು vt0 ಆಗಿರುತ್ತದೆ ಆದರೆ ಸ್ಥಿರ ಸ್ಥಿತಿಯಲ್ಲಿರುವ v ಒಂದೇ v ∞ vt0 v ∞ ನಂತರ e ನ ಪವರ್ t ಗೆ ಬದಲಾಗಿ ಅದು t t0 ಅನ್ನು τ ರಿಂದ ಭಾಗಿಸುತ್ತದೆ ಆದ್ದರಿಂದ ಇದು vt v ∞ ಎಂಬ ಅಭಿವ್ಯಕ್ತಿ vt0 v ∞ ನಂತರ e ನ ಪವರ್ t t0 by τ ಇದು ಸಮೀಕರಣ 58 ಆಗಿದೆ ಈಗ ಇಲ್ಲಿ t t0 ನಲ್ಲಿ vt0 ಆರಂಭಿಕ ವೋಲ್ಟೇಜ್ t0 0 ಆಗಿದ್ದರೆ ಅದು v0 ಆಗಿರುತ್ತದೆ ಇಲ್ಲಿ ಅದು 1 tτ ಆಗಿದ್ದರೆ t0 0 ಆಗಿರುತ್ತದೆ ಆದ್ದರಿಂದ ಇದು Rc ಸರ್ಕ್ಯೂಟ್ ಅನ್ನು ಕರೆಯುತ್ತದೆ ಈಗ ಉದಾಹರಣೆಯನ್ನು ನೋಡಿದರೆ ಸ್ವಿಚ್ ದೀರ್ಘಕಾಲದವರೆಗೆ ಒಂದು ಸ್ಥಾನದಲ್ಲಿದೆ ಇದರರ್ಥ ಸರ್ಕ್ಯೂಟ್ ಅನ್ನು ನೋಡಿದರೆ ಇದು A ಸ್ಥಾನದಲ್ಲಿ ದೀರ್ಘಕಾಲ ಇತ್ತು ಇದು ಒಂದು A ಆಗಿದೆ ಈಗ t 0 ಸಮಯದಲ್ಲಿ ಸ್ವಿಚ್ ತನ್ನ ಸ್ಥಾನವನ್ನು B ಗೆ ಬದಲಾಯಿಸುತ್ತದೆ ಈಗ t 0 ನಲ್ಲಿ ಸ್ವಿಚ್ ತನ್ನ ಸ್ಥಾನವನ್ನು A ನಿಂದ B ಗೆ ಬದಲಾಯಿಸುತ್ತಿದೆ 0 ಗಿಂತ ಹೆಚ್ಚಿನ t ಗೆ vt ಅನ್ನು ಪಡೆಯುತ್ತದೆ ಮತ್ತು ಅದರ ಮೌಲ್ಯವನ್ನು t 0 5 ನಲ್ಲಿ ಪಡೆಯುತ್ತದೆ ಎರಡನೇ ಮತ್ತು t 3 ಸೆಕೆಂಡ್ ಈಗ ಈ ಸ್ವಿಚ್ A ನಲ್ಲಿ ದೀರ್ಘಕಾಲ ಸ್ಥಾನದಲ್ಲಿದೆ ಅಂದರೆ ಆ ಸಂದರ್ಭದಲ್ಲಿ ಸರ್ಕ್ಯೂಟ್ ಸ್ಥಿರ ಸ್ಥಿತಿಯಾಗಿದೆ ಏಕೆಂದರೆ ಸ್ವಿಚ್ ಈ ಸ್ಥಾನದಲ್ಲಿತ್ತು ಮತ್ತು ದೀರ್ಘಕಾಲದವರೆಗೆ ಇದರರ್ಥ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿದೆ ತದನಂತರ ಈ ವೋಲ್ಟೇಜ್ vt ವಾಸ್ತವವಾಗಿ ಈ ವಿಷಯದೊಂದಿಗೆ ಕಂಡುಹಿಡಿಯಬೇಕು ಇದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ B ಆಗಿದೆ ಮತ್ತು ಕೆಪಾಸಿಟರ್ ಮೌಲ್ಯವು 10 ರ ಪವರ್ 3 ಫರಾಡ್ ಆಗಿದೆ ಆದ್ದರಿಂದ ಆ ಸಮಯದಲ್ಲಿ ಇದು ಮುಕ್ತವಾಗಿತ್ತು ಆದರೆ ಇದರರ್ಥ ಆರಂಭಿಕ ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಕೆಪಾಸಿಟರ್ ಆರಂಭದಲ್ಲಿ ಯಾವ ಕರೆ ವೋಲ್ಟೇಜ್ ಏಕೆಂದರೆ ಸ್ವಿಚ್ ಅನ್ನು ಈಗ ಸರಿಸಲಾಗಿದೆ ಅದರ ನಂತರ t 0 ಸ್ವಿಚ್ A ನಿಂದ B ಗೆ ಚಲಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ ಮೊದಲು ಈ ವೋಲ್ಟೇಜ್ v ಆಗಿತ್ತು ಆದ್ದರಿಂದ ಆ ಸಂದರ್ಭದಲ್ಲಿ ಮೊದಲು ಇಲ್ಲಿ ಕರೆಂಟ್ ಏನು ಎಂದು ಕಂಡುಹಿಡಿಯಿರಿ ಆದ್ದರಿಂದ ಇದರ ಮೂಲಕ ಕರೆಂಟ್ i ಮತ್ತು i 48 ಕ್ಕೆ 6000 10000 ರಿಂದ ಭಾಗಿಸಿದಾಗ ಇದು ಎಲ್ಲಾ ಆಂಪಿಯರ್ ಅನ್ನು ಬರೆಯುತ್ತಿದೆ ತದನಂತರ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಏನು ಏಕೆಂದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ v ಇದು ಕರೆಂಟ್ 48 6000 10000 ಇದು 16000 ಆಗಿದೆ ಈ ಹಂತವು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು 10000 ಆಗಿ ಕಂಡುಹಿಡಿಯುತ್ತದೆ ಆದ್ದರಿಂದ ಇದು v ಏಕೆಂದರೆ ಕೆಪಾಸಿಟರ್ ದೀರ್ಘಕಾಲದವರೆಗೆ ಓಪನ್ ಸರ್ಕ್ಯೂಟ್ ಆಗಿತ್ತು ಆದ್ದರಿಂದ ಏನೇ ಇರಲಿ ಏನೇ ಮಾಡಿದರೂ 10000 ರಿಂದ 6000 10000 48 ಮಾಡಿದರೆ ಅದು 30 ವೋಲ್ಟ್ ಆಗಿರುತ್ತದೆ ಅಂದರೆ v0 ಅನ್ನು ಬದಲಾಯಿಸುವ ಮೊದಲು ಕೆಪಾಸಿಟರ್ನಾದ್ಯಂತ ಆರಂಭಿಕ ವೋಲ್ಟೇಜ್ 30 ವೋಲ್ಟ್ ಆಗಿತ್ತು ಆದ್ದರಿಂದ ಇದರರ್ಥ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಎಂಬ ಅಂಶವನ್ನು ಬಳಸಿ ಆದ್ದರಿಂದ ಸ್ವಿಚ್ v0 v0 v0 30 ವೋಲ್ಟ್ ಆಗಿದೆ ಆದ್ದರಿಂದ ಈಗ ಸ್ವಿಚ್ ಈ ಸ್ಥಾನದಿಂದ ಆ ಸ್ಥಾನಕ್ಕೆ ಸಾಗಿದೆ ಆದ್ದರಿಂದ ಕೆಪಾಸಿಟರ್ 10 ರ ಪವರ್ 3 ಫರಾಡ್ ಮತ್ತು 8000 Ω ಆಗಿದೆ ಆದ್ದರಿಂದ ಮೊದಲು ಸರ್ಕ್ಯೂಟ್ನ ಸಮಯದ ಸ್ಥಿರತೆಯನ್ನು ಕಂಡುಹಿಡಿಯಬೇಕು ಅದು ನಂತರ 10 ರ ಪವರ್ 3 ರಿಂದ 8000 ಆಗಿರುತ್ತದೆ ಆದ್ದರಿಂದ ಇದು CR ಆಗಿದೆ ಆದ್ದರಿಂದ ಇದು 8 ಸೆಕೆಂಡ್ ಆಗುತ್ತದೆ ಇದು τ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ τ 8 ಸೆಕೆಂಡಿಗೆ ಹೇಳಿದೆ ಈಗ ಕೆಪಾಸಿಟರ್ dc ಗೆ ಓಪನ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುವುದರಿಂದ ಸ್ಥಿರ ಸ್ಥಿತಿಯಲ್ಲಿ V ∞ 60 ವೋಲ್ಟ್ ಆಗಿದೆ ಈಗ ಈ ಸರ್ಕ್ಯೂಟ್ನಲ್ಲಿ ಸ್ವಿಚ್ ಸ್ಥಾನವು ಹೀಗಿದೆ ಆದ್ದರಿಂದ ಸ್ವಿಚ್ ಬಿ ಯಿಂದ ಹತ್ತಿರದಲ್ಲಿದೆ ಮತ್ತು ದೀರ್ಘಕಾಲದವರೆಗೆ ಇದರರ್ಥ ಕೆಪಾಸಿಟರ್ ಕಾರ್ಯನಿರ್ವಹಿಸುತ್ತದೆ ಇದನ್ನು ಓಪನ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ಅದರ ಮೌಲ್ಯ V ∞ ಆಗಿದೆ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ V ∞ ಅಂತಿಮ ಮೌಲ್ಯವು ಕೇವಲ 60 ವೋಲ್ಟ್ ಆಗಿರುತ್ತದೆ ಏಕೆಂದರೆ ಈ 60 ವೋಲ್ಟ್ ಅನ್ನು ಅಡ್ಡಲಾಗಿ ಅನ್ವಯಿಸಲಾಗುತ್ತದೆ ಇದು ಮತ್ತು ಸ್ವಿಚ್ ಅನ್ನು ಈ ಸ್ಥಾನದಲ್ಲಿ ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ V 60 ವೋಲ್ಟ್ ಆಗಿರುತ್ತದೆ ಮತ್ತು ಆರಂಭಿಕ ವೋಲ್ಟೇಜ್ v0 30 ವೋಲ್ಟ್ ಸಿಕ್ಕಿತು ಮತ್ತು τ ಅದು 8 ಸೆಕೆಂಡ್ ಆಗಿದೆ ಆದ್ದರಿಂದ ಇಲ್ಲಿ ಅದು v ∞ 60 ವೋಲ್ಟ್ ಆಗಿದೆ ಈಗ vt ಈ ಸೂತ್ರವನ್ನು ತಿಳಿದುಕೊಳ್ಳಿ vt v ∞ vt v ∞ v0 v ∞ e ನ ಪವರ್ tτ ಆದ್ದರಿಂದ v 60ವೋಲ್ಟ್ ಆಗಿದೆ v0 30 ವೋಲ್ಟ್ 60 ವೋಲ್ಟ್ e ನ ಪವರ್ t8 ಗೆ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇದು 60 30 e t8ವೋಲ್ಟ್ ಆಗಿರುತ್ತದೆ ಈಗ t 0 5 ಸೆಕೆಂಡ್ನಲ್ಲಿ ಇರಿಸಿ ಆದ್ದರಿಂದ t 0 5 60 30 e ನ ಪವರ್ 0 5 ಬೈ 8 ಆದ್ದರಿಂದ ಅದು 31 817 ವೋಲ್ಟ್ ಆಗುತ್ತದೆ ಇನ್ನೊಂದು t 3 ಸೆಕೆಂಡಿನಲ್ಲಿಇಲ್ಲಿ t 60 30 ಅನ್ನು e ನ ಪವರ್ 3 ರಿಂದ 8 ರಿಂದ ಇರಿಸಿ ಆದ್ದರಿಂದ 39 38 ವೋಲ್ಟ್ ಇವು ಉತ್ತರಗಳಾಗಿವೆ ಆದ್ದರಿಂದ ಮುಂದಿನದು ಚಿತ್ರ 42 ರಲ್ಲಿ ಈ ಸ್ವಿಚಿಂಗ್ ಸರ್ಕ್ಯೂಟ್ ಮಾಡುವಾಗ ತತ್ವಶಾಸ್ತ್ರ ಅಥವಾ ಭೌತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಚಿತ್ರ 42 ರಲ್ಲಿ ಸ್ವಿಚ್ S 1 ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಇದು ಸ್ವಿಚ್ ಆಗಿದೆ ವಾಸ್ತವವಾಗಿ ಈ ಸ್ವಿಚ್ S 1 ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ತದನಂತರ t 0 ನಲ್ಲಿ ಸ್ವಿಚ್ S 2 ಮುಚ್ಚಲಾಗಿದೆ ಮತ್ತೊಂದು ಸ್ವಿಚ್ ಇಲ್ಲಿ S 2 ಆಗಿದೆ ಅದು t 0 ಸ್ವಿಚ್ S 2 ನಲ್ಲಿ ಮುಚ್ಚಲ್ಪಟ್ಟಿದೆ vc 0 ic 0 ಅಂದರೆ vc 0 ಅನ್ನು ಕಂಡುಹಿಡಿಯಬೇಕು ಅಂದರೆ ಕೆಪಾಸಿಟರ್ vc 0 ಗೆ ಅಡ್ಡಲಾಗಿರುವ ವೋಲ್ಟೇಜ್ ಆಗಿದೆ ಆದ್ದರಿಂದ vc 0 ಎನ್ನುವುದು vc 0 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ವೋಲ್ಟೇಜ್ ಅನ್ನು ಬದಲಾಯಿಸುವ ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ತ್ವರಿತವಾಗಿ ಬದಲಾಯಿಸಲಾಗುವುದಿಲ್ಲ ಮತ್ತು vc ∞ ಅನ್ನು ಕಂಡುಹಿಡಿಯಬೇಕು ಇದರರ್ಥ ಇದರ ಅಂತಿಮ ಮೌಲ್ಯ ic ∞ ಸ್ಥಿರ ಸ್ಥಿತಿಯ ಮೌಲ್ಯ vc t ಗಾಗಿ ಅಭಿವ್ಯಕ್ತಿಯನ್ನು ಪಡೆಯುತ್ತದೆ ಅದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಆಗಿದೆ ಮತ್ತು ಇದು 20 Ω ಮತ್ತು ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಈ ಸ್ವಿಚ್ S1 ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ S2 ಮುಚ್ಚುವ ಮೊದಲು ಕೆಪಾಸಿಟರ್ ಸಂಪೂರ್ಣವಾಗಿ ಚಾರ್ಜ್ ಆಗುತ್ತದೆ ಇದರರ್ಥ ಕೆಪಾಸಿಟರ್ ಸಂಪೂರ್ಣವಾಗಿ ಚಾರ್ಜ್ ಆಗಿದ್ದರೆ ಮತ್ತು ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಅಂದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಇದರರ್ಥ ಇದು vc0 ಎಂದು ಹೇಳುತ್ತದೆ ಆದ್ದರಿಂದ ಈ ಮೂಲಕ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಆದ್ದರಿಂದ ಮೂಲತಃ vc 0 10 ವೋಲ್ಟ್ ಆಗಿರುತ್ತದೆ ಏಕೆಂದರೆ ಇದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಆಗಿದೆ ಆದ್ದರಿಂದ ಇದು vc 0 vc 0 10 ವೋಲ್ಟ್ ಆಗಿದೆ ಈಗ ಸ್ವಿಚ್ S 2 ಅನ್ನು ಮುಚ್ಚಲಾಗಿದೆ ಈಗ ಸ್ವಿಚ್ ಎಸ್ ಸ್ವಿಚ್ S 2 ಹತ್ತಿರದಲ್ಲಿದೆ S 1 ಮುಚ್ಚಲಾಗಿದೆ ಈಗ t ನಲ್ಲಿ 0 ಸಮಾನವಾಗಿರುತ್ತದೆ ಸ್ವಿಚ್ S 2 ಅನ್ನು ಮುಚ್ಚಲಾಗಿದೆ ಈಗ ಈ ಸ್ವಿಚ್ ಸಹ ಮುಚ್ಚಲ್ಪಟ್ಟಿದೆ ಆದ್ದರಿಂದ ಕೇವಲ t0 ಸಮಯದಲ್ಲಿ KVL ಮತ್ತು KCL ಅನ್ನು ಅನ್ವಯಿಸಿ ಆದ್ದರಿಂದ ಸ್ವಿಚ್ ಮುಚ್ಚಿದ ಸಮಯದಲ್ಲಿ KCL ಮತ್ತು KVL ಅನ್ನು ಅನ್ವಯಿಸಿ ಆದ್ದರಿಂದ ಇಲ್ಲಿ ಈ ಜಾಲರಿಯಲ್ಲಿ KVL ಅನ್ನು ಅನ್ವಯಿಸಿದರೆ ಅದು 20 i 1 0 vc 0 10 0 ಆಗಿರುತ್ತದೆ ಆದ್ದರಿಂದ ಇಲ್ಲಿ 20 i 1 0 vc 0 10 0 ಅನ್ನು ಬರೆಯುತ್ತಿದ್ದೇವೆ ಇದರರ್ಥ 20 i 1 0 vc 0 10 ಆಗಿದೆ ಸ್ವಿಚ್ ಮುಚ್ಚಿದ ತಕ್ಷಣ KVL ಅನ್ವಯಿಸಿದರೆ ಆದ್ದರಿಂದ ಇದು 20 i 1 0 ಆಗಿರುತ್ತದೆ ಆದ್ದರಿಂದ ಸ್ವಿಚ್ ಮಾಡಿದ ಸಮಯದಲ್ಲಿ ನಂತರ ಕೆಪಾಸಿಟರ್ನಾದ್ಯಂತ ಆ ಸಮಯದಲ್ಲಿ ಈ ವೋಲ್ಟೇಜ್ vc 0 10 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ vc 0 10 ವೋಲ್ಟ್ ಆದ್ದರಿಂದ i ಎಂಬುದು 1 0 0 ಆಂಪಿಯರ್ ಇಲ್ಲಿ vc 0 vc 0 10 ವೋಲ್ಟ್ ಏಕೆಂದರೆ ಸ್ವಿಚಿಂಗ್ ಸಮಯದಲ್ಲಿ ಎರಡು ಕೆಪಾಸಿಟರ್ಗಳು ಮತ್ತೆ ವೋಲ್ಟೇಜ್ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ i 1 0 0 ಆಂಪಿಯರ್ ಈಗ i2 0 ಇದು ಮತ್ತು ಆ ಸಮಯದಲ್ಲಿ vc 0 ಆಗಿರುವ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಇದು 20 Ω ಅನ್ನು ಈ ಮೂಲಕ ಸಂಪರ್ಕಿಸಲಾಗಿದೆ ಆದ್ದರಿಂದ i2 0 20 ರಿಂದ vc 0 ಆಗುತ್ತದೆ ಆದ್ದರಿಂದ ic 0 vc 0 by 20 ಆದ್ದರಿಂದ vc 0 10 ವೋಲ್ಟ್ ಆದ್ದರಿಂದ 10 ರಿಂದ 20 5 ಆಂಪಿಯರ್ ಈ ಹಂತದಲ್ಲಿ KCL ಅನ್ನು ಈ ನೋಡ್ನಲ್ಲಿ ಅನ್ವಯಿಸಿ ನಂತರ i 1 0 ic 0 i2 0 ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಹಂತದಲ್ಲಿ KCL ಅನ್ನು ಅನ್ವಯಿಸಿದಾಗ i 1 0 ic 0 i2 0 ಆಗಿದೆ ಆದ್ದರಿಂದ ಇಲ್ಲಿ i 1 0 ic 0 i2 0 ಆದ್ದರಿಂದ i 1 0 0 ಆಗಿತ್ತು ಆದ್ದರಿಂದ ic 0 i2 0 is 0 ಆದ್ದರಿಂದ ic 0 ಎಂದರೆ 0 5 ಆಂಪಿಯರ್ ಮತ್ತು τ c into R ಥೆವೆನಿನ್ ಆದ್ದರಿಂದ ಇದು ಶಕ್ತಿಗೆ 510 ರ ಪವರ್ ಆಗಿದೆ 6 c ಮೌಲ್ಯವ್ಗುತ್ತದೆ ಮತ್ತು ಥೆವೆನಿನ್ ಎಂದರೆ ಇದು ಟರ್ಮಿನಲ್ ಇದು ಕೆಪಾಸಿಟರ್ನ ಟರ್ಮಿನಲ್ ಆಗಿದೆ ಥೆವೆನಿನ್ ಅನ್ನು ಹುಡುಕಿದಾಗ ಈ ವೋಲ್ಟೇಜ್ ಅನ್ನು ವಿಂಗಡಿಸಲಾಗಿದೆಎಂಬುದನ್ನು ನೋಡಿದ್ದೇವೆ ಮತ್ತು ಈ 20 Ω ಮತ್ತು ಈ 20 ಎರಡೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇದು 20 ಆಗಿರುತ್ತದೆ ಏಕೆಂದರೆ ಈ ಹಂತದಲ್ಲಿ ಇದು ಪಾಯಿಂಟ್ A ಇದು ಪಾಯಿಂಟ್ B ನಲ್ಲಿ RThevenin ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು 20 ರಿಂದ 20 ರವರೆಗೆ 20 20 ಆಗಿರುತ್ತದೆ ಇದು RThevenin ಕಂಡುಹಿಡಿಯಬೇಕು ಆದ್ದರಿಂದRThevenin 10 ಆದ್ದರಿಂದ ಈ RThevenin ನೇರವಾಗಿ 20 ಅನ್ನು 2020 20 ಇದನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಮೂಲತಃ ಅದು 10 Ω ಎಂದು ಕರೆಯುವ ಆದ್ದರಿಂದ 5 10 ರ ಪವರ್ 6 5 ಸೆಕೆಂಡ್ ಆಗಿರುತ್ತದೆ ಮತ್ತು t ನಲ್ಲಿ ∞ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ವಿಷಯಕ್ಕಾಗಿ ಸ್ವಿಚ್ ಮುಚ್ಚಲಾಗಿದೆ ಮತ್ತು ಅದು ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದ್ದರಿಂದ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ic ∞ 0 ಏಕೆಂದರೆ ದೀರ್ಘಕಾಲೀನ ಸ್ವಿಚ್ ಮುಚ್ಚಿದಾಗ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ic ∞ 0 ಮತ್ತು vc ∞ 10 10 ರಿಂದ 20 ರಿಂದ 40 5 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಇಲ್ಲಿಗೆ ಬಂದರೆ vc ∞ ಆಗಿರುತ್ತದೆ ಆದ್ದರಿಂದ ನೋಡಿದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಮುಕ್ತವಾಗಿದೆ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದರ ಮೂಲಕ ಹರಿಯುವ ಕರೆಂಟ್ i 10 ರಿಂದ 20 Ω 20 Ω ಆದ್ದರಿಂದ 20 20 ಆದ್ದರಿಂದ 40 ಅಂದರೆ 1 ರಿಂದ 4 ಆಂಪಿಯರ್ ಇದನ್ನೇ ಕರೆಂಟ್ ಹರಿಯುವ ಮತ್ತು ಈ ವೋಲ್ಟೇಜ್ ಮತ್ತು ಇದು 1 ರಿಂದ 4 ಆಂಪಿಯರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಇದು ಸ್ಥಿರ ಸ್ಥಿತಿಯಲ್ಲಿದೆ ಇದರರ್ಥ ಮತ್ತು ನಂತರ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ತೆರೆಯಿರಿ ಅಂದರೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಎಂದರೆ ಅದು vc ∞ ಅಂದರೆ ಈ 20 ಈ 1 ರಿಂದ 4 ಆಂಪಿಯರ್ ಅಂದರೆ 5 ವೋಲ್ಟ್ ಏಕೆಂದರೆ ಕೆಪಾಸಿಟರ್ ಆ ಸಮಯದಲ್ಲಿ ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಕರೆಂಟ್ ಈ ರೀತಿ ಹರಿಯಬೇಕು ಮತ್ತು ಈ ಕೆಪಾಸಿಟರ್ ಸಂಪರ್ಕಗೊಂಡಿದೆ ಈ 20 Ω ಪ್ರತಿರೋಧವನ್ನು ಕೆಪಾಸಿಟರ್ನಾದ್ಯಂತ ಸಂಪರ್ಕಿಸಲಾಗಿದೆ ಆದ್ದರಿಂದ vc ∞ 20 ಅನ್ನು 1 ರಿಂದ 4 ರವರೆಗೆ ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ 5 ವೋಲ್ಟ್ ಆದ್ದರಿಂದ ಇದರರ್ಥ vc 0 vc ∞ ಎಲ್ಲವೂ ತಿಳಿದಿದೆ ಆದ್ದರಿಂದ ಅದು 5 ವೋಲ್ಟ್ ಆಗಿದೆ ಇದು vc ∞ ನೇರವಾಗಿ ಇದನ್ನು ಅರ್ಥಮಾಡಿಕೊಂಡಿದ್ದೇನೆ ಆದ್ದರಿಂದ vc t vc ∞ ಅದೇ ಸೂತ್ರ ಅದು vc ∞ 5 ವೋಲ್ಟ್ 0 vc ∞ e ನ ಪವರ್ t τ ಸಾಮಾನ್ಯೀಕೃತ ಸೂತ್ರ ಬದಲಿ vc ∞ 5 ವೋಲ್ಟ್ vc 0 10 vc ∞ 5 ಮತ್ತು e ನ ಪವರ್ t ನಂತರ 5 ರಿಂದ 10 ರ ಪವರ್ 5 ಅಂದರೆ 0 ಕ್ಕಿಂತ ದೊಡ್ಡದಾದ τ ಟೈಮ್ ಸ್ಥಿರವಾಗಿರುತ್ತದೆ 0 ಕ್ಕಿಂತ ದೊಡ್ಡದಾಗಿದೆ